ನಮಸ್ಕಾರ ಆದ್ದರಿಂದ ಕೊನೆಯ ತರಗತಿಯಲ್ಲಿ ನಾವು ಕಿರ್ಚಾಫ್ ಪ್ರಸ್ತುತ ಕಾನೂನು ಮತ್ತು ವೋಲ್ಟೇಜ್ ಕಾನೂನಿನ ಸಹಾಯದಿಂದ ನೋಡಲ್ ಮತ್ತು ಜಾಲರಿ ವಿಶ್ಲೇಷಣೆಯ ಬಗ್ಗೆ ಚರ್ಚಿಸುತ್ತಿದ್ದೇವೆ ಇಂದು ನಾವು ಇನ್ನೂ ಎರಡು ಪ್ರಮೇಯಗಳ ಬಗ್ಗೆ ಚರ್ಚಿಸುತ್ತೇವೆ ಎಸಿ ಸರ್ಕ್ಯೂಟ್ ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ನಾವು ಎಸಿ ಸರ್ಕ್ಯೂಟ್ಗಳಲ್ಲಿ ಆ ಪ್ರಮೇಯಗಳನ್ನು ಹೇಗೆ ಕಾರ್ಯಗತಗೊಳಿಸುತ್ತೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಎಸಿ ಸರ್ಕ್ಯೂಟ್ ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ಸೂಪರ್ಪೋಸಿಷನ್ ಮತ್ತು ಮೂಲ ರೂಪಾಂತರ ಪ್ರಮೇಯವನ್ನು ನಾವು ಅರ್ಥಮಾಡಿಕೊಳ್ಳೋಣ ಈಗ ಎಸಿ ಸರ್ಕ್ಯೂಟ್ ಸಹ ರೇಖೀಯವಾಗಿರುವುದರಿಂದ ನೀವು ಡಿಸಿ ಸರ್ಕ್ಯೂಟ್ಗಳ ಸಂದರ್ಭದಲ್ಲಿ ಮಾಡಿದಂತೆಯೇ ಸೂಪರ್ಪೋಸಿಷನ್ ಪ್ರಮೇಯವನ್ನು ಬಳಸಿಕೊಳ್ಳಬಹುದು ಈಗ ಇಲ್ಲಿ ನೀವು ನೆನಪಿನಲ್ಲಿಟ್ಟು ಕೊಳ್ಳಬೇಕಾದ ಪ್ರಮುಖ ವಿಷಯವೆಂದರೆ ಎಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ನಾವು ಮಾಡಿದಂತೆ ಸೂಪರ್ಪೋಸಿಷನ್ ಪ್ರಮೇಯದ ಪ್ರಕ್ರಿಯೆಯು ಸ್ವಲ್ಪ ಭಿನ್ನವಾಗಿರುತ್ತದೆ ಏಕೆಂದರೆ ನಿಮ್ಮ ಮೂಲ ಆಪರೇಟಿಂಗ್ ಆವರ್ತನಗಳು ವಿಭಿನ್ನವಾಗಿರಬಹುದು ನೀವು ಸರ್ಕ್ಯೂಟ್ನಲ್ಲಿ ಸಂಪರ್ಕ ಹೊಂದಿದ ಅನೇಕ ಮೂಲಗಳನ್ನು ಹೊಂದಿದ್ದರೆ ಮತ್ತು ಮೂಲಗಳು ವಿಭಿನ್ನ ಆವರ್ತನಗಳನ್ನು ಹೊಂದಿದ್ದರೆ ನಂತರ ಸಮಸ್ಯೆಯು ಸಹ ಆಸಕ್ತಿದಾಯಕವಾಗುತ್ತದೆ ಮತ್ತು ಸೂಪರ್ಪೋಸಿಷನ್ ಪ್ರಮೇಯದ ಸಹಾಯದಿಂದ ನಾವು ಆ ರೀತಿಯ ಸಮಸ್ಯೆಗಳನ್ನು ಹೇಗೆ ಪರಿಹರಿಸುತ್ತೇವೆ ಎಂದು ನೋಡುತ್ತೇವೆ ನಾವು ವಿಭಿನ್ನ ಆವರ್ತನಗಳಲ್ಲಿ ಕಾರ್ಯನಿರ್ವಹಿಸುವ ವಿಭಿನ್ನ ಸೆಟ್ ವಿಭಿನ್ನ ವೋಲ್ಟೇಜ್ ಅಥವಾ ಪ್ರಸ್ತುತ ಮೂಲಗಳನ್ನುdifferent set different voltage or current ಹೊಂದಿರುವಾಗಲೆಲ್ಲಾ ಇಂಡಕ್ಟನ್ಸ್ ಮತ್ತು ಕೆಪಾಸಿಟನ್ಸ್ ನೀಡುವ ಪ್ರತಿರೋಧದ ಮೌಲ್ಯವು ವಿಭಿನ್ನವಾಗಿರುತ್ತದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ನಾವು ಸೂಪರ್ಪೋಸಿಷನ್ ಪ್ರಮೇಯದ ಸಹಾಯದಿಂದ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಿದಾಗ ಸೂಪರ್ಪೋಸಿಷನ್ ಪ್ರಮೇಯದಿಂದ ನಾವು ಪಡೆಯುವ ವೈಯಕ್ತಿಕ ಪ್ರತಿಕ್ರಿಯೆಗಳನ್ನು ಸೇರಿಸುವ ಮೂಲಕ ಒಟ್ಟು ಪ್ರತಿಕ್ರಿಯೆಯನ್ನು ಪಡೆಯಲಾಗುತ್ತದೆ ಮತ್ತು ಅಂತಿಮ ಫಲಿತಾಂಶಕ್ಕಾಗಿ ನಾವು ಸಮಯದ ಡೊಮೇನ್ನಲ್ಲಿ ಪ್ರತಿಕ್ರಿಯೆಯನ್ನು ಪರಿವರ್ತಿಸುತ್ತೇವೆ ಸೂಪರ್ಪೋಸಿಷನ್ ಪ್ರಮೇಯದ ಸಹಾಯದಿಂದ ನಾವು ಪಡೆಯುವ ಪ್ರತಿಕ್ರಿಯೆಗಳನ್ನು ಫಾಸರ್ ರೂಪದಲ್ಲಿ ಉಲ್ಲೇಖಿಸಲಾಗುವುದಿಲ್ಲ ಏಕೆಂದರೆ ಈಗ ವಿವಿಧ ಮೂಲಗಳ ಆವರ್ತನಗಳು ವಿಭಿನ್ನವಾಗಿರಬಹುದು ಎಂಬುದನ್ನು ಇಲ್ಲಿ ಗಮನಿಸಬೇಕು ಅಂತಹ ಸಂದರ್ಭದಲ್ಲಿ ಉತ್ತರವನ್ನು ಪ್ರತಿನಿಧಿಸಲು ಫಾಸರ್ ಫಾರ್ಮ್ ಅನ್ನು ಬಳಸಲಾಗುವುದಿಲ್ಲ ಆದ್ದರಿಂದ ಸರ್ಕ್ಯೂಟ್ ವಿಶ್ಲೇಷಣೆಯ ನಂತರ ನಾವು ಅಂತಿಮವಾಗಿ ಪಡೆಯುವ ಉತ್ತರವನ್ನು ನೀಡಲು ಸಮಯ ಡೊಮೇನ್ ಅನ್ನು ಒಂದು ವಿಧಾನವಾಗಿ ಬಳಸುತ್ತೇವೆ ಆದ್ದರಿಂದ ಈಗ ಎಸಿ ಸರ್ಕ್ಯೂಟ್ ಅಡಿಯಲ್ಲಿ ಕೆಲವು ಉದಾಹರಣೆಗಳ ಸಹಾಯದಿಂದ ಸೂಪರ್ಪೋಸಿಷನ್ ಪ್ರಮೇಯವನ್ನು ಅರ್ಥಮಾಡಿಕೊಳ್ಳೋಣ ಈಗ ಈ ನಿರ್ದಿಷ್ಟ ಉದಾಹರಣೆಯಲ್ಲಿ ಸೂಪರ್ಪೋಸಿಷನ್ ಪ್ರಮೇಯದ ಸಹಾಯದಿಂದ ನಾವು I0ಮೌಲ್ಯವನ್ನು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ I0 ವೋಲ್ಟೇಜ್ ಮೂಲದಿಂದ ಹರಿಯುವ ವೋಲ್ಟೇಜ್ ಮೂಲವು 20∠90° ನಷ್ಟು ಪ್ರಮಾಣವನ್ನು ಹೊಂದಿದೆ ಮತ್ತು ನಮ್ಮಲ್ಲಿ 5∠0° ಇರುವ ಒಂದು ಪ್ರಸ್ತುತ ಮೂಲವೂ ಇದೆ ಆದ್ದರಿಂದ ಒಟ್ಟು ವಿದ್ಯುತ್ I0I0I0 ಎಂಬ ಎರಡು ಘಟಕಗಳಿಂದ ಕೂಡಿದೆ ಎಂದು ಭಾವಿಸೋಣ ಅಲ್ಲಿ I0 ಮತ್ತು I0ವೋಲ್ಟೇಜ್ ಮತ್ತು ಪ್ರಸ್ತುತ ಮೂಲಗಳು ಪ್ರತ್ಯೇಕವಾಗಿರುವುದರಿಂದ ವಿದ್ಯುತ್ಗಳಾಗಿವೆ ಆದ್ದರಿಂದ ನೀವು ಒಂದು ಸಮಯದಲ್ಲಿ ಒಂದು ಮೂಲವನ್ನು ತೆಗೆದುಕೊಂಡಾಗ ನೀವು ಒಂದು ಸಮಯದಲ್ಲಿ ವೋಲ್ಟೇಜ್ ಮೂಲವನ್ನು ತೆಗೆದುಕೊಂಡರೆ ನಿಮಗೆ I0 ಸಿಗುತ್ತದೆ ಎಂದು ಭಾವಿಸೋಣ ನಂತರ ನೀವು ಪ್ರಸ್ತುತ ಮೂಲವನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನಂತರ ನೀವು I0 ಒಟ್ಟು II0I0I0 ಆಗಿರುತ್ತದೆ ಆದ್ದರಿಂದ ಮೊದಲು ನಮಗೆ ವೋಲ್ಟೇಜ್ ಮೂಲವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನೀವು ವೋಲ್ಟೇಜ್ ಮೂಲವನ್ನು ತೆಗೆದುಕೊಂಡಾಗ ನಿಮ್ಮ ಪ್ರಸ್ತುತ ಮೂಲವು ಮುಕ್ತ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಕಂಡುಹಿಡಿಯಬೇಕಾದ ಮೌಲ್ಯ I0 ಮತ್ತು ಚಿತ್ರದಲ್ಲಿ ತೋರಿಸಿರುವಂತೆ ಮಾರ್ಪಡಿಸಿದ ಸರ್ಕ್ಯೂಟ್ ಆಗಿರುತ್ತದೆ ಈಗ ವೋಲ್ಟೇಜ್ ಮೂಲವು 20∠90° ಆದ್ದರಿಂದ ನೀವು ಅದನ್ನು j20 ಎಂದು ಸಂಕೀರ್ಣ ರೂಪದಲ್ಲಿ ಬರೆಯಬಹುದು 8 ಓಮ್ ಮತ್ತು 8 ಓಮ್ ಪ್ರತಿರೋಧ ಮತ್ತು j10 ಓಮ್ ಪ್ರತಿರೋಧದ ಸರಣಿ ಸಂಯೋಜನೆಯೊಂದಿಗೆ ಕೆಪಾಸಿಟರ್ ಅನ್ನು ಸಮಾನಾಂತರವಾಗಿ ಸಂಪರ್ಕಿಸಿರುವ ಚಿತ್ರದಲ್ಲಿ ತೋರಿಸಿರುವಂತೆ ಈಗ ನೀವು ಸರ್ಕ್ಯೂಟ್ ಅನ್ನು ಹೊಂದಿದ್ದೀರಿ ಈಗ ನಾವು ಏನು ಮಾಡುತ್ತೇವೆ ಈ ನಿರ್ದಿಷ್ಟ ಬ್ಲಾಕ್ನ ಒಟ್ಟು ಪ್ರತಿರೋಧವನ್ನು ಕಂಡುಹಿಡಿಯಲು ನಾವು ಮೊದಲು ಪ್ರಯತ್ನಿಸುತ್ತೇವೆ ಆದ್ದರಿಂದ Z ಡ್ j2 ಮತ್ತು 8 j10 ನ ಸಮಾನಾಂತರ ಸಂಯೋಜನೆಯಾಗಿರಲಿ ಆದ್ದರಿಂದ ನೀವು ಅದನ್ನು ಪರಿಹರಿಸುವಾಗ Z j28j10 j28j100 25 j2 25 ಮತ್ತು ಪ್ರಸ್ತುತ I0 ಆಗಿದೆ I0j204 j2Z 2 353 ಈಗ ನೀವು ಪ್ರಸ್ತುತ ಮೂಲ ಮತ್ತು ಶಾರ್ಟ್ ಸರ್ಕ್ಯೂಟ್ ವೋಲ್ಟೇಜ್ ಮೂಲವನ್ನು ಪರಿಗಣಿಸುತ್ತೀರಿ ಆದ್ದರಿಂದ ನಿಮ್ಮ ಮಾರ್ಪಡಿಸಿದ ಸರ್ಕ್ಯೂಟ್ ಈಗ ಚಿತ್ರದಲ್ಲಿ ತೋರಿಸಿರುವಂತೆ ಇರುತ್ತದೆ ಇಲ್ಲಿ ನೀವು ಸರ್ಕ್ಯೂಟ್ನಲ್ಲಿ 5 ಆಂಪಿಯರ್ ಕರೆಂಟ್ ಮೂಲವನ್ನು ಹೊಂದಿದ್ದೀರಿ ಮತ್ತು ವೋಲ್ಟೇಜ್ ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಈಗ ಈ ಸಂದರ್ಭದಲ್ಲಿ ಮೂರು ಕುಣಿಕೆಗಳಿವೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಲೂಪ್ ವಿದ್ಯುತ್ವನ್ನು ಕಂಡುಹಿಡಿಯಲು ನಾವು ಕಿರ್ಚಾಫ್ನ ವೋಲ್ಟೇಜ್ ಕಾನೂನನ್ನು ಬಳಸುತ್ತೇವೆ ಮೆಶ್ 1 ಗೆ ಕೆವಿಎಲ್ ಅನ್ನು ಅನ್ವಯಿಸಲಾಗುತ್ತಿದೆ 8j10 j2I1 j2I2 j10I30 ಜಾಲರಿ 2 ಗಾಗಿ 4 j2 j2I2 j2I1 I30 ಜಾಲರಿ 3 ಗಾಗಿ I35 ಆದ್ದರಿಂದ ನೀವು ಮುಂದೆ ಏನು ಮಾಡಬೇಕು ನಾವು ಪಡೆಯುವ ಜಾಲರಿ 1 ಮತ್ತು 2 ರ I3 ಸಮೀಕರಣಗಳ ಮೌಲ್ಯವನ್ನು ನೀವು ಹಾಕಿದ್ದೀರಿ 8j8I1j2I2j50 j2I14 j4I2 j10 ಆದ್ದರಿಂದ ಈಗ ನೀವು ಎರಡು ಸಮೀಕರಣಗಳನ್ನು ಮತ್ತು ಎರಡು ಅಪರಿಚಿತ I1 ಮತ್ತು I2 ಅನ್ನು ಪಡೆಯುತ್ತೀರಿ ನೀವು ಈ ಸಮೀಕರಣವನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಪ್ರತಿನಿಧಿಸಬಹುದು j50 j10 8j8 j2 j2 4 j4 I1 I2 ನಾವು ನಿರ್ಧಾರಕಗಳನ್ನು ಪಡೆಯುತ್ತೇವೆ ∆8j8 j2 j2 4 j4 68 ∆28j8 j50 j2 j10 180 j80 ಈಗ ಅದನ್ನು ಪರಿಹರಿಸಲು ಈ ನಿರ್ದಿಷ್ಟ ಸಮೀಕರಣದ ಪರಿಹಾರವನ್ನು ಕಂಡುಹಿಡಿಯುವ ಉದ್ದೇಶವೆಂದರೆ I0 I2 ನ ಮೌಲ್ಯವನ್ನು ಕಂಡುಹಿಡಿಯುವುದು ಆದರೆ I2∆2∆180 j80682 647 j1 176A ಆದ್ದರಿಂದ ನೀವು ಸರಳೀಕರಿಸಿದಾಗ ನೀವು ಪಡೆಯುತ್ತೀರಿ ಪ್ರಸ್ತುತ I0 ಅನ್ನು ಇವರಿಂದ ನೀಡಲಾಗಿದೆ I0 I2 2 176A ನಾವು I0 ಅನ್ನು ಹೀಗೆ ಪಡೆಯುತ್ತೇವೆ I0I0I0 5j3 78°A ಈಗ ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಉದಾಹರಣೆಯು ನಿಜವಾಗಿಯೂ ಆಸಕ್ತಿದಾಯಕವಾಗಿರುತ್ತದೆ ಏಕೆಂದರೆ ಇಲ್ಲಿ ನಾವು ಸೂಪರ್ಪೋಸಿಷನ್ ಪ್ರಮೇಯವನ್ನು ಬಳಸಿಕೊಂಡು v0ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಮತ್ತು ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ನೀವು ನೋಡಿದರೆ ನಿಮಗೆ ಮೂರು ಮೂಲಗಳಿವೆ ಮತ್ತು ಮೂರೂ ಬೇರೆ ಆವರ್ತನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಸೋಥಿಸ್ ಒಂದು ಡಿಸಿ ವೋಲ್ಟೇಜ್ ಮೂಲವಾಗಿದೆ ಆದ್ದರಿಂದ ನಿಮ್ಮ ಆವರ್ತನ 0 ಎಂದು ಅರ್ಥ ಇಲ್ಲಿ ನೀವು ಪ್ರಸ್ತುತ ಮೂಲವನ್ನು ಹೊಂದಿದ್ದೀರಿ ω 5 ಇಲ್ಲಿ ನೀವು ವೋಲ್ಟೇಜ್ ಮೂಲವನ್ನು ಹೊಂದಿದ್ದೀರಿ ω 2 ಆದ್ದರಿಂದ ನೀವು ವಿಭಿನ್ನ ಆವರ್ತನಗಳಲ್ಲಿ ವಿಭಿನ್ನ ಮೂಲಗಳನ್ನು ಹೊಂದಿರುವಾಗ ನಾವು ಒಂದು ಸಮಯದಲ್ಲಿ ಒಂದು ಮೂಲವನ್ನು ತೆಗೆದುಕೊಂಡು ಸೂಪರ್ಪೋಸಿಷನ್ ಪ್ರಮೇಯವನ್ನು ಬಳಸಿಕೊಳ್ಳುತ್ತೇವೆ ಮತ್ತು ಸರ್ಕ್ಯೂಟ್ ಅನ್ನು ಪರಿಹರಿಸುತ್ತೇವೆ ಮತ್ತು ಅಂತಿಮವಾಗಿ ನಾವು ಔಟ್ಪುಟ್ ಅನ್ನು ಒಟ್ಟುಗೂಡಿಸುತ್ತೇವೆ ಇದರಿಂದ ನಾವು ಸರ್ಕ್ಯೂಟ್ನ ಅಂತಿಮ ಔಟ್ಪುಟ್ ಪಡೆಯುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು v 0 ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ v1 v2 v3 ವೈಯಕ್ತಿಕ ವೋಲ್ಟೇಜ್ ಪ್ರತಿಕ್ರಿಯೆಗಳನ್ನು ಹೊಂದಿದ್ದೇವೆ ಎಂದು ಭಾವಿಸೋಣ ಇಲ್ಲಿ v1 5 V dc ಮೂಲದಿಂದ v2 10 2t ವೋಲ್ಟೇಜ್ ಮೂಲದಿಂದ ಮತ್ತು v3 2 5t ವಿದ್ಯುತ್ದಿಂದಾಗಿ ಮೂಲ ಆದ್ದರಿಂದ ಅಂತಿಮ ವೋಲ್ಟೇಜ್ v0v1v2v3 ಆಗಿರುತ್ತದೆ ಈಗ ನಾವು ಒಂದು ಸಮಯದಲ್ಲಿ ಒಂದು ವೋಲ್ಟೇಜ್ ತೆಗೆದುಕೊಳ್ಳೋಣ ಮೊದಲಿಗೆ ನಾವು ಡಿಸಿ ವೋಲ್ಟೇಜ್ 5 ಅನ್ನು ತೆಗೆದುಕೊಳ್ಳೋಣ V ಇದು ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ನಾವು ಡಿಸಿ ವೋಲ್ಟೇಜ್ ಮೂಲದ ಬಗ್ಗೆ ಮಾತನಾಡುತ್ತಿರುವುದರಿಂದ ಈಗ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂದರೆ ಇಂಡಕ್ಟರ್ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಮತ್ತು ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಆ ಸಂದರ್ಭದಲ್ಲಿ ನಿಮ್ಮ ಮಾರ್ಪಡಿಸಿದ ಸರ್ಕ್ಯೂಟ್ ಏನಾಗುತ್ತದೆ ಎಂದು ಚಿತ್ರದಲ್ಲಿ ತೋರಿಸಿರುವಂತೆ ಕಾಣುತ್ತದೆ 1 ಓಮ್ ಪ್ರತಿರೋಧ ಮತ್ತು 4 ಓಮ್ ಪ್ರತಿರೋಧ ಹೊಂದಿರುವ ಪ್ರತಿರೋಧಗಳೊಂದಿಗೆ ಮಾತ್ರ ನೀವು ಬಿಡುತ್ತೀರಿ ಆದ್ದರಿಂದ ಈ ನಿರ್ದಿಷ್ಟ ವಿಭಾಗದಿಂದ ನೀವು ಪಡೆದ 1 ಓಮ್ ಪ್ರತಿರೋಧ ಮತ್ತು 4 ಓಮ್ ಈ ನಡುವೆ ನೀವು ಕೆಪಾಸಿಟರ್ ಹೊಂದಿರುವ ಆದರೆ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಮತ್ತು ಇದು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಇದು ಶಾರ್ಟ್ ಸರ್ಕ್ಯೂಟ್ ಆದ್ದರಿಂದ ಸಂಪೂರ್ಣ ಉಳಿದ 2 ಓಮ್ ಪ್ರತಿರೋಧವೂ ಸಹ ಇರುತ್ತದೆ ಶಾರ್ಟ್ ಸರ್ಕ್ಯೂಟ್ ಆದ್ದರಿಂದ ನೀವು ಕೇವಲ 1 ಓಮ್ ಮತ್ತು 4 ಓಮ್ ಪ್ರತಿರೋಧಗಳು ಮತ್ತು 5 ವೋಲ್ಟ್ ವೋಲ್ಟೇಜ್ ಮೂಲವನ್ನು ಮಾತ್ರ ಹೊಂದಿರುತ್ತೀರಿ ಈಗ ನಾವು ಏನು ಮಾಡಬೇಕು ನಾವು 1 ಓಮ್ ಪ್ರತಿರೋಧದಾದ್ಯಂತ ವೋಲ್ಟೇಜ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಏನು ಮಾಡಬಹುದು ನಾವು ವೋಲ್ಟೇಜ್ ವಿಭಾಗವನ್ನು ಬಳಸಿಕೊಳ್ಳಬಹುದು ಆದ್ದರಿಂದ v111451V ಈಗ ಎರಡನೆಯ ಪ್ರಕರಣವೆಂದರೆ v2 ರ ಸಂದರ್ಭದಲ್ಲಿ ನಾವು 5 ವೋಲ್ಟ್ ಡಿಸಿ ಮೂಲ ಮತ್ತು 2 5t ಪ್ರಸ್ತುತ ಮೂಲ 0 ಅನ್ನು ಹೊಂದಿಸುತ್ತೇವೆ ಆದ್ದರಿಂದ ಇದರರ್ಥ ನೀವು ಆಕೃತಿಯನ್ನು ನೋಡಿದರೆ ಇದು 0 ಮತ್ತು ಇದು ಮತ್ತೆ 0 ಆಗಿದೆ ಆದ್ದರಿಂದ ಈಗ ಇದು ಶಾರ್ಟ್ ಸರ್ಕ್ಯೂಟ್ ಇದು ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಮಾರ್ಪಡಿಸಿದ ಸರ್ಕ್ಯೂಟ್ ಯಾವುದು ನೀವು ಈಗ ಕೆಪಾಸಿಟರ್ನೊಂದಿಗೆ ಸಮಾನಾಂತರವಾಗಿ 4 ಓಮ್ ಪ್ರತಿರೋಧವನ್ನು ಹೊಂದಿರುತ್ತೀರಿ ಮತ್ತು ಇಂಡಕ್ಟರ್ ಮತ್ತು ಪ್ರತಿರೋಧವು ಸರಣಿಯಲ್ಲಿರುತ್ತದೆ ಅದು ಇಂಡಕ್ಟನ್ಸ್ನೊಂದಿಗೆ ಸರಣಿಯಲ್ಲಿ 1 ಓಮ್ ಪ್ರತಿರೋಧವಾಗಿರುತ್ತದೆ ಆದ್ದರಿಂದ ನಾವು ಮಾಡಬೇಕಾದದ್ದು ಮುಂದಿನ ಕಾರ್ಯ ನೋಡಲ್ ಮತ್ತು ಜಾಲರಿ ವಿಶ್ಲೇಷಣೆಯ ಸಂದರ್ಭದಲ್ಲಿ ನಿಮಗೆ ನೆನಪಿದ್ದರೆ ಮೊದಲು ಅಂಶಗಳನ್ನು ಆವರ್ತನ ಡೊಮೇನ್ನಲ್ಲಿ ಪರಿವರ್ತಿಸುವ ಅಗತ್ಯವಿದೆ ಎಂದು ನಾವು ಚರ್ಚಿಸಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸಲು ನಾವು ಮೊದಲು ಸರ್ಕ್ಯೂಟ್ ಅನ್ನು ಆವರ್ತನ ಡೊಮೇನ್ ಆಗಿ ಪರಿವರ್ತಿಸುತ್ತೇವೆ ಆದ್ದರಿಂದ 10cos 2t ⇒10∠0°ω2rads 2HjωLj4 0 1F1jωC j5 ಈಗ ನಿಮ್ಮ ಸರ್ಕ್ಯೂಟ್ ವಿಶ್ಲೇಷಣೆಗೆ ಸಿದ್ಧವಾಗಿದೆ 1 ಓಮ್ ಪ್ರತಿರೋಧದಾದ್ಯಂತ ನಾವು ವೋಲ್ಟೇಜ್ V2 ಅನ್ನು ಕಂಡುಹಿಡಿಯಬೇಕು ಈಗ ಈ ಎರಡು ಅಂಶಗಳು ಸಮಾನಾಂತರವಾಗಿರುವುದರಿಂದ ನೀವು ಈ ಎರಡು ಅಂಶಗಳ ಸಮಾನಾಂತರ ಸಂಯೋಜನೆಯನ್ನು ತೆಗೆದುಕೊಳ್ಳಬಹುದು ಮತ್ತು ನೀವು ಪ್ರತಿರೋಧವನ್ನು ಕಂಡುಹಿಡಿಯಬಹುದು ಹಾಗಾದರೆ Z ಪ್ರತಿರೋಧ ಏನು ಆದ್ದರಿಂದ ಈ ಸಂದರ್ಭದಲ್ಲಿ Z j5||42 951 ಆದ್ದರಿಂದ ವೋಲ್ಟೇಜ್ ವಿಭಾಗದಿಂದ V211j4Z10∠02 79V ಸಮಯ ಡೊಮೇನ್ನಲ್ಲಿನ ವೋಲ್ಟೇಜ್ ಅನ್ನು ಹೀಗೆ ನಿರೂಪಿಸಲಾಗಿದೆ v22 79° V ಈಗ ಮೂರನೆಯದು ಪ್ರಸ್ತುತ ಮೂಲವಾಗಿದೆ ಆದ್ದರಿಂದ 5 V dc ಮೂಲ ಮತ್ತು 10 cos⁡2t ವೋಲ್ಟೇಜ್ ಮೂಲವು ಶೂನ್ಯಕ್ಕೆ ಬಂದಾಗ ನಾವು v3 ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಇದರರ್ಥ ಇವೆರಡೂ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ನಿಮ್ಮ ಮಾರ್ಪಡಿಸಿದ ಸರ್ಕ್ಯೂಟ್ ಈಗಿನ ಮೂಲವು ಇಂಡಕ್ಟನ್ಸ್ಗೆ ಸಮಾನಾಂತರವಾಗಿರುವ ಚಿತ್ರದಲ್ಲಿ ತೋರಿಸಿರುವಂತೆ ಕಾಣುತ್ತದೆ ನಂತರ ನಾವು 1 ಓಮ್ ಪ್ರತಿರೋಧವನ್ನು ಹೊಂದಿದ್ದೇವೆ ಮತ್ತು ಕೆಪಾಸಿಟನ್ಸ್ ಮತ್ತು 4 ಓಮ್ ಪ್ರತಿರೋಧದಿಂದ ನೀಡಲಾಗುವ ಮೈನಸ್ j2 ಪ್ರತಿರೋಧದ ಸಮಾನಾಂತರ ಸಂಯೋಜನೆಯೊಂದಿಗೆ ಸರಣಿಯಲ್ಲಿ ಈಗ ಮೊದಲ ಕಾರ್ಯವೆಂದರೆ ನಾವು ಇದನ್ನು ಮತ್ತೆ ಆವರ್ತನ ಡೊಮೇನ್ ಆಗಿ ಪರಿವರ್ತಿಸಬೇಕಾಗಿದೆ ಆದ್ದರಿಂದ ನಾವು ಇದನ್ನು ಆವರ್ತನ ಡೊಮೇನ್ಗೆ ಪರಿವರ್ತಿಸುತ್ತೇವೆ 2sin 5t ⇒2∠ 90°ω5rads 2HjωLj10 0 1F1jωC j2 ನಂತರ ನಾವು ಕಂಡುಹಿಡಿಯಬೇಕಾದದ್ದು 1 ಓಮ್ ಪ್ರತಿರೋಧದಾದ್ಯಂತದ ವೋಲ್ಟೇಜ್ ಆದ್ದರಿಂದ ನಾವು ಕಂಡುಹಿಡಿಯಬೇಕಾದ V3 ಆದ್ದರಿಂದ ಮೊದಲು ನಾವು ಏನು ಮಾಡಬೇಕು ಆದ್ದರಿಂದ ಮೊದಲು ನಾವು ಈ ಎರಡು ಸಮಾನಾಂತರ ಸಂಯೋಜನೆಗಳನ್ನು ತೆಗೆದುಕೊಂಡು ಅದನ್ನು ಸರಳೀಕರಿಸಬೇಕು ಆದ್ದರಿಂದ ನೀವು ಈ ಎರಡನ್ನು ತೆಗೆದುಕೊಂಡಾಗ ಪರಿಣಾಮಕಾರಿ ಪ್ರತಿರೋಧವೆಂದರೆ Z1 j2||40 6 ಆದ್ದರಿಂದ ಪ್ರಸ್ತುತ ವಿಭಾಗದಿಂದ I1j101j10Z12∠ 90 V3I112 328∠ 80V ಸಮಯ ಡೊಮೇನ್ನಲ್ಲಿನ ವೋಲ್ಟೇಜ್ ಅನ್ನು ಹೀಗೆ ನಿರೂಪಿಸಲಾಗಿದೆ v32 328sin 5t10° V ಈಗ ಒಟ್ಟು ಪ್ರತಿಕ್ರಿಯೆ v0 12 328sin 5t10° V ನೀವು ವೋಲ್ಟೇಜ್ ಅಥವಾ ಪ್ರಸ್ತುತ ಮೂಲಗಳನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸಿದಾಗ ಮತ್ತು ವಿಭಿನ್ನ ಆವರ್ತನಗಳನ್ನು ಹೊಂದಿರುವಾಗ ಸೂಪರ್ಪೋಸಿಷನ್ ಪ್ರಮೇಯವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಈಗ ನೀವು ನೋಡಬಹುದು ಈಗ ನಾವು ಮೂಲ ರೂಪಾಂತರದ ಬಗ್ಗೆ ಮಾತನಾಡೋಣ ಈಗ ಮೂಲ ರೂಪಾಂತರದ ಸಂದರ್ಭದಲ್ಲಿ ಆವರ್ತನ ಡೊಮೇನ್ನಲ್ಲಿ ಮೂಲ ರೂಪಾಂತರವು ವೋಲ್ಟೇಜ್ ಮೂಲವನ್ನು ಸರಣಿಯಲ್ಲಿ ಪ್ರತಿರೋಧದೊಂದಿಗೆ ಪ್ರಸ್ತುತ ಮೂಲಕ್ಕೆ ಪ್ರತಿರೋಧದೊಂದಿಗೆ ಇಂಪೆಡೆನ್ಸ್ಗೆ ಸಮಾನಾಂತರವಾಗಿ ಪರಿವರ್ತಿಸುವುದನ್ನು ಒಳಗೊಂಡಿರುತ್ತದೆ ಅಥವಾ ಇದರರ್ಥ ನೀವು ಪ್ರಸ್ತುತ ಮೂಲವನ್ನು ಪ್ರತಿರೋಧದೊಂದಿಗೆ ಸಮಾನಾಂತರವಾಗಿ ಪರಿವರ್ತಿಸಬಹುದು ಪ್ರತಿರೋಧದೊಂದಿಗೆ ಸರಣಿಯಲ್ಲಿ ವೋಲ್ಟೇಜ್ ಮೂಲ ನಾವು ಅದನ್ನು ಹೇಗೆ ವ್ಯಕ್ತಪಡಿಸುತ್ತೇವೆ ನಾವು ಅದನ್ನು Vs ಎಂದು ವ್ಯಕ್ತಪಡಿಸುತ್ತೇವೆ ಆದ್ದರಿಂದ ಇದು Z s ನೊಂದಿಗೆ ಸರಣಿಯಲ್ಲಿನ ವೋಲ್ಟೇಜ್ ಮೂಲವಾಗಿದೆ ಅದು ಪ್ರತಿರೋಧ ಆದ್ದರಿಂದ VsIsZs⇔IsVsZs ಮತ್ತು ನಂತರ ಇಂಪೆಡೆನ್ಸ್ Zs ಗೆ ಸಮಾನಾಂತರವಾಗಿ ಆದ್ದರಿಂದ ನೀವು ಚಿತ್ರದಲ್ಲಿ ತೋರಿಸಿರುವಂತೆ ಪ್ರತಿರೋಧಕ್ಕೆ ಸಮಾನಾಂತರವಾಗಿ ಪ್ರಸ್ತುತ ಮೂಲಕ್ಕೆ ಪ್ರತಿರೋಧದೊಂದಿಗೆ ಸರಣಿಯಲ್ಲಿನ ವೋಲ್ಟೇಜ್ ಮೂಲವನ್ನು ಪರಿವರ್ತಿಸಬಹುದು ಆದ್ದರಿಂದ ನಾವು ಈ ಪರಿಕಲ್ಪನೆಯನ್ನು ಸರ್ಕ್ಯೂಟ್ ಅನ್ನು ಪರಿಹರಿಸಲು ಬಳಸಿಕೊಳ್ಳುತ್ತೇವೆ ಮೂಲ ರೂಪಾಂತರವನ್ನು ಬಳಸಿಕೊಂಡು ನಾವು Vx ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಮೂಲ ರೂಪಾಂತರವನ್ನು ಹೇಗೆ ನಿರ್ವಹಿಸುತ್ತೇವೆ ನೀವು 5 ಓಮ್ನೊಂದಿಗೆ ಸರಣಿಯಲ್ಲಿ ಸಂಪರ್ಕಗೊಂಡಿರುವ ವೋಲ್ಟೇಜ್ ಮೂಲ 20∠ 90 ಅನ್ನು ನೀವು ನೋಡುತ್ತೀರಿ ಆದ್ದರಿಂದ ಈ ನಿರ್ದಿಷ್ಟ ವಿಭಾಗವು ಪ್ರತಿರೋಧಕ್ಕೆ ಸಮಾನಾಂತರವಾಗಿ ಸಮಾನ ಪ್ರಸ್ತುತ ಮೂಲವಾಗಿ ಪರಿವರ್ತಿಸಲು ನೀವು ಬಳಸಿಕೊಳ್ಳಬಹುದು ಇದನ್ನು ಪ್ರಸ್ತುತ ಮೂಲವಾಗಿ ಪರಿವರ್ತಿಸಬಹುದು Is20∠ 90°54∠ 90° ಈ ಪ್ರಸ್ತುತ ಮೂಲವು 5 ಓಮ್ ಪ್ರತಿರೋಧದೊಂದಿಗೆ ಸಮಾನಾಂತರವಾಗಿರುತ್ತದೆ ಈಗ ನೀವು ಸರ್ಕ್ಯೂಟ್ ಅನ್ನು ನೋಡಿದರೆ ಈ ಎರಡು ಕಾಲುಗಳು ಸಮಾನಾಂತರವಾಗಿರುತ್ತವೆ ಆದ್ದರಿಂದ ನೀವು ನಂತರ ಇನ್ನಷ್ಟು ಸರಳಗೊಳಿಸಬಹುದು 5 ಮತ್ತು 3 j 4 ನ ಸಮಾನಾಂತರ ಸಂಯೋಜನೆಯನ್ನು ಇದಕ್ಕೆ ಸರಳೀಕರಿಸಲಾಗುವುದು Z15||3j42 25 ಆದ್ದರಿಂದ ಸಮಾನ ಪ್ರತಿರೋಧವು Z1 ಅನ್ನು ಸಮಾನಾಂತರವಾಗಿ ಸಂಪರ್ಕಿಸಲಾಗಿದೆ ಎಂದು ನೀವು ನೋಡಿದರೆ ಆದ್ದರಿಂದ ಪ್ರಸ್ತುತ ಮೂಲವು ಪ್ರತಿರೋಧದೊಂದಿಗೆ ಸಮಾನಾಂತರವಾಗಿದೆ ಎಂದು ನೀವು ಮತ್ತೆ ಹೇಳಬಹುದು ಆದ್ದರಿಂದ ನೀವು ಅದನ್ನು ಪ್ರತಿರೋಧದೊಂದಿಗೆ ಸರಣಿಯಲ್ಲಿ ಮತ್ತೆ ವೋಲ್ಟೇಜ್ ಮೂಲವಾಗಿ ಪರಿವರ್ತಿಸಬಹುದು ಆದರೆ ಆ ಸಂದರ್ಭದಲ್ಲಿ ವೋಲ್ಟೇಜ್ ಮೂಲದ ಮೌಲ್ಯ ಏನು ವೋಲ್ಟೇಜ್ ಮೂಲದ ಮೌಲ್ಯವು VsIsZs j42 255 j10V ವೋಲ್ಟೇಜ್ ವಿಭಾಗದಿಂದ Vx10102 254 j135 j105 519∠ 28°V ಸರ್ಕ್ಯೂಟ್ನಲ್ಲಿ ಮೂಲ ರೂಪಾಂತರದ ಸತತ ಅನುಷ್ಠಾನದ ಮೂಲಕ ನೀವು ನೆಟ್ವರ್ಕ್ ಅನ್ನು ಸರಳೀಕರಿಸಬಹುದು ಮತ್ತು Vx ಮೌಲ್ಯವನ್ನು ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು ಎಂದು ಈಗ ನೀವು ಹೇಳಬಹುದು ಆದ್ದರಿಂದ ಇದರೊಂದಿಗೆ ನಮ್ಮ ಇಂದಿನ ಉಪನ್ಯಾಸ ನಾವು ಮುಚ್ಚಬಹುದು ಇದರಲ್ಲಿ ನಾವು ಮೂಲ ರೂಪಾಂತರ ಮತ್ತು ಸೂಪರ್ಪೋಸಿಷನ್ ಪ್ರಮೇಯದ ಬಗ್ಗೆ ಚರ್ಚಿಸಿದ್ದೇವೆ ಮುಂದಿನ ಉಪನ್ಯಾಸದಲ್ಲಿ ನಿಮ್ಮ ಥೆವೆನಿನ್ ಮತ್ತು ನಾರ್ಟನ್ Thevenins and Norton's ಪ್ರಮೇಯವಾದ ಡಿಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ನಾವು ಚರ್ಚಿಸುವ ಎರಡು ಪ್ರಮುಖ ಪ್ರಮೇಯಗಳ ಬಗ್ಗೆ ನಾವು ಚರ್ಚಿಸುತ್ತೇವೆ ವಿಶ್ಲೇಷಣೆಗಾಗಿ ಎಸಿ ಸರ್ಕ್ಯೂಟ್ ಅನ್ನು ನಾವು ಪರಿಗಣಿಸಿದಾಗ ನಾವು ಚರ್ಚಿಸುತ್ತೇವೆ ಧನ್ಯವಾದಗಳು